ಇಂಜಿನಿಯರಿಂಗ್ ಗಣಿತ 2 ರ ಉಪನ್ಯಾಸಗಳಿಗೆ ಮರಳಿ ಸ್ವಾಗತ ಮತ್ತು ಇದು ಸಂಕೀರ್ಣ ಕಾರ್ಯಗಳ ವ್ಯತ್ಯಾಸದ ಕುರಿತು ಸಂಕೀರ್ಣ ವಿಶ್ಲೇಷಣೆ ಉಪನ್ಯಾಸ ಸಂಖ್ಯೆ 12 ರಲ್ಲಿ ಮಾಡ್ಯೂಲ್ ಸಂಖ್ಯೆ 2 ಆಗಿದೆ ಈ ಉಪನ್ಯಾಸದಲ್ಲಿ ನಾವು ಸಂಕೀರ್ಣ ಕಾರ್ಯಗಳ ನಿರಂತರತೆಯ ಬಗ್ಗೆ ಮಾತನಾಡುತ್ತೇವೆ ನಂತರ ವ್ಯತ್ಯಾಸ ವಿಶ್ಲೇಷಣೆ ಇತ್ಯಾದಿ ಮುಖ್ಯ ವಿಷಯಕ್ಕೆ ಬರುತ್ತೇವೆ ಆದ್ದರಿಂದ ಸಂಕೀರ್ಣವಾದ ವೇರಿಯೇಬಲ್ನ ಕಾರ್ಯಗಳ ಮಿತಿ ಎಂದರೆ ನಾವು ಈz→z0fzw0 w0 ಅಂದರೆ z z0 ಸಮೀಪಿಸಿದಾಗ f ನ ಮಿತಿಯಾಗಿದೆ ಇದು ಮೊದಲ ಆವೃತ್ತಿ ಹಿಂದಿನ ಉಪನ್ಯಾಸದಲ್ಲಿ 2 ಆವೃತ್ತಿಗಳನ್ನು ಚರ್ಚಿಸಲಾಗಿದೆ fz ಮತ್ತು w0 ನಡುವಿನ ಸಂಪೂರ್ಣ ಮೌಲ್ಯದಲ್ಲಿನ ವ್ಯತ್ಯಾಸವನ್ನು z0 ಗೆ ಹತ್ತಿರವಿರುವ z ಅನ್ನು ಆರಿಸುವ ಮೂಲಕ ನಿರಂಕುಶವಾಗಿ ಚಿಕ್ಕದಾಗಿಸಬಹುದು ಆದ್ದರಿಂದ ಈ ಮಿತಿಯ ಬಗ್ಗೆ ನಾವು ಅರ್ಥಮಾಡಿಕೊಂಡ ಒಂದು ವ್ಯಾಖ್ಯಾನವೆಂದರೆ ಈ z ಮತ್ತು w0 ನ ಸಂಪೂರ್ಣ ಮೌಲ್ಯದ ವ್ಯತ್ಯಾಸವನ್ನು ನಿರಂಕುಶವಾಗಿ ಚಿಕ್ಕದಾಗಿಸಿದರೆ ಈ f ನ ಮಿತಿಯು z z0 ಗೆ w0 ಗೆ ಸಮೀಪಿಸುತ್ತದೆ ಮತ್ತು ಎರಡನೆಯ ಭಾಗ ಮಾತ್ರ ನೀಡಿದಾಗ ಆದ್ದರಿಂದ ಇದು ವ್ಯಕ್ತಪಡಿಸಲು ಇರುವ ಗಣಿತದ ವಿಧಾನವಾಗಿದೆ ಕೊಟ್ಟಿರುವ ϵ0 ಮಾತ್ರ ಧನಾತ್ಮಕ ಸಂಖ್ಯೆ δ 0 ಅಸ್ತಿತ್ವದಲ್ಲಿರುತ್ತದೆ ಅಂದರೆ 0z z0δ ಆಗಿದ್ದರೆ fz w0ϵ ಅಸ್ತಿತ್ವದಲ್ಲಿರುತ್ತದೆ ಆದ್ದರಿಂದ ನಾವು ದ ನೆರೆಹೊರೆಯಿಂದ z ಬಿಂದುವನ್ನು ಆರಿಸಿದರೆ f ನ ನೆರೆಹೊರೆಯಲ್ಲಿರಬೇಕು ಈ ಗಣಿತದ ವ್ಯಾಖ್ಯಾನದ ಕಲ್ಪನೆಯಿಂದ ನಾವು ಯಾವುದಾರೂ ಆಯ್ಕೆ ಮಾಡಬಹುದು ಹಾಗಾಗಿ ಅಸ್ತಿತ್ವದಲ್ಲಿರಬೇಕಾದರೆ ನೆರೆಹೊರೆಯಿಂದ ನಾವು z ಅನ್ನು ಆರಿಸಿಬೇಕು f w0 ನೆರೆಹೊರೆಯಲ್ಲಿರಬೇಕು ಇದು ಮಿತಿಯ ಕಲ್ಪನೆಯಾಗಿದೆ ಮತ್ತು ಈಗ ನಾವು ಈ ಮಿತಿಯನ್ನು fನ ನಿರಂತರತೆಗೆ z0ಬಿಂದುವಿನಲ್ಲಿ ಸಂಬಂಧಿಬಹುದು ಒಂದು ಸಂಕೀರ್ಣ ವೇರಿಯೇಬಲ್ ನ ಕಾರ್ಯಗಳ ನಿರಂತರತೆ ಬಗ್ಗೆ ಹೇಳುವುದಾದರೆ ಫಂಕ್ಷನ್ f zz0 ನಲ್ಲಿ ನಿರಂತರ ಎಂದು ಹೇಳಲು ಮೊದಲ ಷರತ್ತು ಎಂದರೆ z→z0fzw0 ಅಂದರೆ ಮಿತಿ ಇರಬೇಕು ಆದ್ದರಿಂದ ಇಲ್ಲಿರುವ ಅಂಶವೆಂದರೆ ಮಿತಿ z→z0fz ಅಸ್ತಿತ್ವದಲ್ಲಿರಬಹುವುದು ಅಥವಾ ಇಲ್ಲದಿರಬಹುದು ನಾವು zz0 ನಲ್ಲಿ ಈ ಕಾರ್ಯದ ನಿರಂತರತೆಯ ಬಗ್ಗೆ ಮಾತನಾಡಲು ಸಾಧ್ಯವಿಲ್ಲ ಆದ್ದರಿಂದ ಈ ಮಿತಿಯು ಅಸ್ತಿತ್ವದಲ್ಲಿರಬೇಕು ಮತ್ತು ಎರಡನೆಯದು f ಅನ್ನು z0 ನಲ್ಲಿ ಮತ್ತು ನಿಜವಾಗಿ z0 ಸುತ್ತಲೂ ಸಹ ವ್ಯಾಖ್ಯಾನಿಸಬೇಕು ಇಲ್ಲದಿದ್ದರೆ ನೀವು ಮಿತಿ ಬಗ್ಗೆ ಮಾತನಾಡಲು ಸಾಧ್ಯವಿಲ್ಲ ಆದ್ದರಿಂದ fಅನ್ನು z0ನಲ್ಲಿ ವ್ಯಾಖ್ಯಾನಿಸಬೇಕು ಅಂದರೆ ಈf ಅಸ್ತಿತ್ವದಲ್ಲಿದೆ ಅದು ಮಾತ್ರವಲ್ಲ ಈ ಮಿತಿಯನ್ನು ಪಡೆಯಲು f ಅನ್ನುz0 ನಲ್ಲಿ ವ್ಯಾಖ್ಯಾನಿಸಲಾಗುವುದಿಲ್ಲ ಆದರೆ ನಿರಂತರತೆಗೆ ಗಾಗಿ f ಅನ್ನು z0ದಲ್ಲಿ ವ್ಯಾಖ್ಯಾನಿಸಬೇಕು ಮತ್ತು ಈ f ಮಿತಿಯು w0 ಗೆ ಸಮಾನವಾಗಿರಬೇಕು ಇದನ್ನು 1ನೇ ಪಾಯಿಂಟ್ ನಲ್ಲಿ ಚರ್ಚಿಸಿದ್ದೇವೆ ಆದ್ದರಿಂದ w0 f ಆಗಿರಬೇಕು ಆದ್ದರಿಂದ ನಾವು ಈ 3 ಷರತ್ತುಗಳನ್ನು ಪೂರೈಸಿರಬೇಕು ಅಂದರೆ f ನ ಮಿತಿಯು z→z0 ನಲ್ಲಿ ಇರಬೇಕು ಎರಡನೆಯದು f ಅನ್ನು f ನಲ್ಲಿ ವ್ಯಾಖ್ಯಾಸಬೇಕು ಮತ್ತು fz0w0 ಆಗಿರಬೇಕು ಪರ್ಯಾಯವಾಗಿಇದನ್ನು ವ್ಯಾಖ್ಯಾನಿಸಬಹುದು fzuxyivxy z0x0iy0 ಬಿಂದುವಿನಲ್ಲಿ ನಿರಂತರವಾಗಿದ್ದರೆ ಆಗ ಮಾತ್ರ uxy ಮತ್ತು vxy ಕಾರ್ಯವು x0y0ಬಿಂದುವಿನಲ್ಲಿ ನಿರಂತರವಾಗಿರುತ್ತವೆ ಇದು ಇನ್ನೊಂದು ವಿಧಾನವಾಗಿದೆ ನಾವು ಈ ನಿರಂತರತೆಯನ್ನು 2 ವೇರಿಯಬಲ್ಸ್ನಲ್ಲಿ ಸುಲಭವಾಗಿ ವ್ಯಾಖ್ಯಾನಿಸಬಹುದು uxyಮತ್ತು vxy ಈ x0y0 ಬಿಂದುವಿನಲ್ಲಿ ನಿರಂತರವಾಗಿದ್ದರೆ x0iy0ಪಾಯಿಂಟ್ ನ್ನಲ್ಲಿಯೂ ಈ ಕಾರ್ಯವು ನಿರಂತರವಾಗಿದೆ ಎನ್ನುತ್ತೇವೆ ಇದನ್ನು ನಾವು ನಿರಂತರತೆಎಂದು ಕರೆಯುತ್ತೇವೆ ಮತ್ತು ತೆಗೆಯಬಹುದಾದ ಸ್ಥಗಿತಗಳ ಪರಿಭಾಷೆ ಎಂದು ಕರೆಯಲ್ಪಡುತ್ತದೆ ಹಾಗಾದರೆ ಈ ಮಿತಿ ಅಸ್ತಿತ್ವದಲ್ಲಿದ್ದರೆ ಇದು ಏನು ಈ ಮೊದಲ ಅಂಶ ಅದನ್ನು ನಾವು ಅಲ್ಲಿ ವ್ಯಾಖ್ಯಾನಿಸಿದ್ದೇವೆ ಮಿತಿಯು ಅಸ್ತಿತ್ವದಲ್ಲಿದೆ ಆದರೆ f ಗೆ ಸಮನಾಗಿರುವುದಿಲ್ಲ ಅಂದರೆ ಮೂರನೆಯದು ಇಲ್ಲಿ ಈಡೇರಿಲ್ಲ ಅಂದರೆ z z0 ಗೆ ಸಮೀಪಿಸುತ್ತಿರುವಾಗ ಈ fನೊಂದಿಗೆ ಪಡೆದ ಮಿತಿ fಗೆ ಸಮನಾಗಿರುವುದಿಲ್ಲ ಆದ್ದರಿಂದ ನಾವು f ಅನ್ನು ಮರು ವ್ಯಾಖ್ಯಾನಿಸುವ ಮೂಲಕ z0 ಬಿಂದುವನ್ನು ತೆಗೆಯಬಹುದಾದ ಸ್ಥಗಿತದ ಬಿಂದು ಎಂದು ಕರೆಯುತ್ತೇವೆ ನಾವು ಆ ನಿರ್ದಿಷ್ಟ z0 ಬಿಂದುವಿನಲ್ಲಿ ಕ್ರಿಯೆಯ ಮೌಲ್ಯವನ್ನು ಮಿತಿಯಂತೆಯೇ ಮರು ವ್ಯಾಖ್ಯಾನಿಸಿದರೆ ಕಾರ್ಯವು ನಿರಂತರವಾಗಿರುತ್ತದೆ ಇದನ್ನು ನಾವು ತೆಗೆಯಬಹುದಾದ ಸ್ಥಗಿತ ಎಂದು ಕರೆಯುತ್ತೇವೆ ಏಕೆಂದರೆ ಈ ಕಾರ್ಯವು ಸ್ಥಿರವಾಗಿರುತ್ತದೆ ಆದರೆ z0 ಬಿಂದುವಿನಲ್ಲಿ ಕಾರ್ಯವನ್ನು ಮರು ವ್ಯಾಖ್ಯಾನಿಸಿದರೆ ಅದು ನಿರಂತರವಾಗಿರುತ್ತದೆ ಏಕೆಂದರೆ ಮಿತಿ ಈಗಾಗಲೇ ಅಸ್ತಿತ್ವದಲ್ಲಿದೆ ಮತ್ತು ನಾವು ಈ ಕಾರ್ಯವನ್ನು ಈ ಹಂತದಲ್ಲಿ ವ್ಯಾಖ್ಯಾನಿಸಿದ್ದೇವೆ ಈ ಹಂತದಲ್ಲಿ ಕಾರ್ಯ ಮೌಲ್ಯವು ಆ ಮಿತಿಯ ಮೌಲ್ಯಕ್ಕೆ ಸಮನಾಗಿರುತ್ತದೆ ಆದ್ದರಿಂದ ಕಾರ್ಯವು ನಿರಂತರವಾಗಿದೆ ಮತ್ತು ಇದನ್ನು ತೆಗೆಯಬಹುದಾದ ಸ್ಥಗಿತ ಎಂದು ಹೇಳಬಹುದು ಇದು ಒಂದು ಸ್ಥಗಿತ ಆದರೆ ನಾವು ಸುಲಭವಾಗಿ ತೆಗೆದುಹಾಕಬಹುದೇ ಈ ನಿರಂತರತೆಯನ್ನು ಚರ್ಚಿಸಲು ಇದು ಸರಳ ಉದಾಹರಣೆಯಾಗಿದೆ ಆದ್ದರಿಂದ ನಾವು ಈ ಕಾರ್ಯವನ್ನು ಹೊಂದಿದ್ದೇವೆ ಇದನ್ನು iz3 8z 2i ಎಂದು ವ್ಯಾಖ್ಯಾನಿಸಲಾಗಿದೆ ಮತ್ತು z≠2i ಆದಾಗ z2i z 2i0 ಮತ್ತು ಕಾರ್ಯವನ್ನು ವ್ಯಾಖ್ಯಾನಿಸಿಲ್ಲ z 2i ನಾವು ಇಲ್ಲಿ 10i ಅನ್ನು ವ್ಯಾಖ್ಯಾನಿಸಿದ್ದೇವೆ ಆದ್ದರಿಂದ ಈ ಕಾರ್ಯವು ನಿರಂತರವಾಗಿದೆಯೇ ಅಥವಾ ಇಲ್ಲವೇ ಎಂಬುದನ್ನು ನಾವು ನೋಡಲು ಬಯಸುತ್ತೇವೆ ನಾವು ಸಾಮಾನ್ಯವಾಗಿ z 2i ಗೆ ಸಮೀಪಿಸುತ್ತಿದ್ದಂತೆ ಈ fಕಾರ್ಯದ ಮಿತಿಯನ್ನು ಪಡೆಯುತ್ತೇವೆ ಈ ಮಿತಿಯನ್ನು ಪಡೆಯಲು ಈ ಅಭಿವ್ಯಕ್ತಿ iz3 8z 2iಅನ್ನು ನೋಡಿ ಇದನ್ನು ಪಡೆಯುವ ಸರಳ ವಿಧಾನ ಏಕೆಂದರೆ ನಾವು z3 ಸುಲಭವಾಗಿ ಗುರುತಿಸಬಹುದು ಇಲ್ಲಿ ಅದು 23 ಇದೆ ನಾವು a3 b3 ಸೂತ್ರವನ್ನು ಬಳಸಬಹುದಾದರೆ ಅದುa2abb2 ಆಗಿದೆ ಆದ್ದರಿಂದ ನಾವು ಇದನ್ನು ಬಳಸಬಹುದಾದರೆ ಬಹುಶಃ ಈ ಅಂಶವನ್ನು ರದ್ದುಗೊಳಿಸಬಹುದು ಮತ್ತು ನಂತರ ನಾವು ಅದನ್ನು ಯಾವುದೇ ತೊಂದರೆ ಇಲ್ಲದೆ ನೇರವಾಗಿ ರವಾನಿಸಬಹುದು ಆದ್ದರಿಂದ ಇದನ್ನು ಮಾಡಲು ನಾವು ಈ 8i4 ಅನ್ನು ಬರೆದಿದ್ದೇವೆ ಹಾಗಾಗಿ i4 1 ಆದ್ದರಿಂದ ನಾವು ಸಮೀಕರಣದಲ್ಲಿ ವ್ಯತ್ಯಾಸವನ್ನು ಮಾಡವುದಿಲ್ಲ ಆದ್ದರಿಂದ iz3 8i4z 2i ನಲ್ಲಿ i ಸಾಮಾನ್ಯವನ್ನು ತೆಗೆದುಕೊಂಡರೆ ನಂತರ iz3 8i3z 2i ಅನ್ನು ಹೊಂಡುತ್ತೇವೆ ಅದು ಈ z3 2i3ರೂಪವನ್ನು ಹೊಂದಿರುತ್ತದೆ ಆದ್ದರಿಂದ ಈz 2i ಅನ್ನು ಪಡೆಯಲು ಈಗ ವಿಸ್ತರಿಸಬಹುದು ಅದು ಇಲ್ಲಿ ಬಂದ ಅಂಶವಾಗಿದೆ ಮತ್ತು ಎರಡನೇ ಅಂಶವು z2 42ziz 2iನೊಂದಿಗೆ ಉಳಿದಿದೆ ಆದ್ದರಿಂದ ಈ ಪದ ರದ್ದಾಗುತ್ತದೆ ಇದು ಮಿತಿಯನ್ನು ದಾಟಲು ಸಮಸ್ಯಾತ್ಮಕವಾಗಿದೆ ಆದ್ದರಿಂದ ನಾವುiz2 42ziಮತ್ತುz→2i ಅನ್ನು ಹೊಂದಿದ್ದೇವೆ ಆದ್ದರಿಂದ z→2i ಗೆ z ನ ಬೆಲೆಯಿಂದ ಬದಲಿಸಿದರೆ ನಾವುi 4 4 4 ಅನ್ನು ಪಡೆಯಬಹುದು ಆದ್ದರಿಂದ ನಾವು 12iಅನ್ನು ಮಿತಿಯ ಮೌಲ್ಯವಾಗಿ ಹೊಂದಿದ್ದೇವೆ ಆದರೆ ಅಲ್ಲಿ ನಾವು ಏನನ್ನು ನೋಡುತ್ತೇವೆ z2i ನಲ್ಲಿ ಕಾರ್ಯದ ಮೌಲ್ಯವು 10i ಆಗಿತ್ತು ಆದ್ದರಿಂದ ಇದು 12i ಗೆ ಸಮನಾಗಿರುವುದಿಲ್ಲ ಮತ್ತು ಇದರ ಪರಿಣಾಮವಾಗಿ ಈ ಕಾರ್ಯವು ನಿರಂತರವಾಗಿರುತ್ತದೆ ಆದರೆ ಇದು ಒಂದು ರೀತಿಯ ಸ್ಥಗಿತವಾಗಿದ್ದು ಅದನ್ನು ಸುಲಭವಾಗಿ ತೆಗೆಯಬಹುದು ಆದ್ದರಿಂದ ನಾವು ನಮ್ಮ ಕಾರ್ಯವನ್ನು z 2i ನಲ್ಲಿ 12i ಎಂದು ಮರು ವ್ಯಾಖ್ಯಾನಿಸಿದರೆ ಕಾರ್ಯವು ನಿರಂತರವಾಗಿರುತ್ತದೆ ಆದ್ದರಿಂದ ಇದು ತೆಗೆಯಬಹುದಾದ ಸ್ಥಗಿತದ ತೆಗೆಯುವ ಉದಾಹರಣೆಯಾಗಿದೆ ಇದನ್ನು ನಾವು ಇಲ್ಲಿ ಚರ್ಚಿಸಿದ್ದೇವೆ ಈಗ ನಾವು ಈ ಉಪನ್ಯಾಸದ ಅತ್ಯಂತ ಮುಖ್ಯವಾದ ವಿಷಯಕ್ಕೆ ಹೋಗುತ್ತೇವೆ ಅದು ಸಂಕೀರ್ಣವಾದ ವೇರಿಯೇಬಲ್ನ ಕಾರ್ಯಗಳ ವ್ಯತ್ಯಾಸವಾಗಿದೆ ಆದ್ದರಿಂದ ವ್ಯತ್ಯಾಸವನ್ನು ವ್ಯಾಖ್ಯಾನಿಸಲು ನಾವು ಹೇಳುವುದೇನೆಂದರೆ f ಒಂದು ಹಂತದಲ್ಲಿ z0∈C ನಲ್ಲಿ ವ್ಯತ್ಯಾಸವಿದೆ ಎಂದು ಹೇಳಲಾಗುತ್ತದೆ fz0z fz0z ಮಿತಿಯನ್ನು ಹೊಂದಿದ್ದರೆ ಈ ಅಂಶ fz0z fz0z ಎಂದರೇನು ಆದ್ದರಿಂದ ನಾವುz0ನಲ್ಲಿ ವ್ಯತ್ಯಾಸದ ಬಗ್ಗೆ ಮಾತನಾಡುತ್ತಿದ್ದೇವೆ ನಾವು ಇಲ್ಲಿ fz0z fz0ನೊಂದಿಗೆ ಹೆಚ್ಚಳವನ್ನು ಹೊಂದಿದ್ದೇವೆ ಮತ್ತು z ನಿಂದ ಭಾಗಿಸಲಾಗಿದೆ ನೈಜ ಕಾರ್ಯಗಳಿಗೂ ನಾವು ಹೊಂದಿರುವ ಅದೇ ವ್ಯಾಖ್ಯಾನ ಆದ್ದರಿಂದ ನಾವು ಅಲ್ಲಿ ಹೆಚ್ಚಳವನ್ನುಹೊಂದಿದ್ದೇವೆ ಮತ್ತು ನಾವು ಈಗಾಗಲೇ ವೆಕ್ಟರ್ ಮೌಲ್ಯದ ಕಾರ್ಯ ಮತ್ತು ಈ ಸಂಕೀರ್ಣ ಸಂಖ್ಯೆಗಳ ಬಗ್ಗೆ ಚರ್ಚಿಸಿದ್ದೇವೆ ಅವುಗಳು 2 ಘಟಕ x ಮತ್ತು y ಅನ್ನು ಹೊಂದಿವೆ ಆದ್ದರಿಂದ ನಾವು ಅಲ್ಲಿ ವೆಕ್ಟರ್ ಕಾರ್ಯಗಳಂತೆ ಯೋಚಿಸಬಹುದು ಮತ್ತು ನಾವು ಈಗಾಗಲೇ ಚರ್ಚಿಸಿದ್ದೇವೆ ಆದ್ದರಿಂದ fz0z fz0z ಆದ್ದರಿಂದ ಈ ಮಿತಿಯು ಸ್ವಾಭಾವಿಕವಾದ ಮಾರ್ಗದಿಂದ ಸ್ವತಂತ್ರವಾಗಿ ಅಸ್ತಿತ್ವದಲ್ಲಿದ್ದರೆ ಇಲ್ಲದಿದ್ದರೆ ನಾವು ಒಂದು ಮಾರ್ಗವನ್ನು ಸರಿಪಡಿಸಿಕೊಂಡು ಮಿತಿಯನ್ನು ಹೊಂದಿದ್ದರೆ ಈ ಮಿತಿ ಇದೆ ಎಂದು ನೀವು ಕರೆಯುವುದಿಲ್ಲ ಆದ್ದರಿಂದ ಇದು ಮೂಲತಃ ಮಿತಿಯಲ್ಲ ಆದ್ದರಿಂದ ಈ ವ್ಯತ್ಯಾಸವನ್ನು ಹೇಗೆ ಕಂಡುಹಿಡಿಯುವುದು ಅಥವಾ ಉತ್ಪನ್ನವನ್ನು ಕಂಡುಹಿಡಿಯುವುದು ಹೇಗೆ ಎಂಬ ಸರಳ ಉದಾಹರಣೆಯನ್ನು ನೋಡಲು ಆದ್ದರಿಂದ ಈ fzz2ನ ಉತ್ಪನ್ನವನ್ನು ಕಂಡುಕೊಳ್ಳೋಣ ನಾವು ಈ ಮೂಲಭೂತ ವ್ಯಾಖ್ಯಾನವನ್ನು ಬಳಸುತ್ತೇವೆ fz ಈ ಮಿತಿ ಇದ್ದರೆ ನಾವು ಇದನ್ನುfzಎಂದು ಹೇಳಬಹುದು ಆದ್ದರಿಂದ ಈ ಮಿತಿಯು ಅಸ್ತಿತ್ವದಲ್ಲಿದೆ ಎಂದು ನಾವು ಊಹಿಸುತ್ತೇವೆ ಏಕೆಂದರೆ ಈ ಉದಾಹರಣೆಯಲ್ಲಿ ಮಿತಿಯು ಅಸ್ತಿತ್ವದಲ್ಲಿದೆ ಎಂದು ನಮಗೆ ತಿಳಿದಿದೆ ಆದ್ದರಿಂದz→0 ನಾವು ಇಲ್ಲಿ ಸಾಮಾನ್ಯ ಪಾಯಿಂಟ್ z ಅನ್ನು ತೆಗೆದುಕೊಂಡಿದ್ದೇವೆ ನಾವು ಪಾಯಿಂಟ್ ಅನ್ನು ಸರಿಪಡಿಸಿಲ್ಲ ಆದ್ದರಿಂದ fzz fzಮತ್ತು ಕಾರ್ಯ fzz2 ಆದ್ದರಿಂದ ಇದನ್ನು ನಾವು ಈಗ zz2 z2z ಅನ್ನು ಬದಲಾಯಿಸಬಹುದು ಆದ್ದರಿಂದ ನಾವು ವರ್ಗ ವನ್ನು ವಿಸ್ತರಿಸಬಹುದು ಆದ್ದರಿಂದ ನಾವು z2z22zz z2 ಅನ್ನು ಈಗಾಗಲೇ ಹೊಂದಿದ್ದೇವೆ ಆದ್ದರಿಂದ ಇದು z2 ಮತ್ತು ಈ z2 ರದ್ದುಗೊಳ್ಳುತ್ತದೆ ಮತ್ತು ನಾವು ಇಲ್ಲಿ 2zzಮತ್ತು ಈ ಮೌಲ್ಯ ಮತ್ತು z→0 ಆದ್ದರಿಂದ ಇದು 0 ಯಾಗುತ್ತದೆ ಮತ್ತು ಈ ಮೌಲ್ಯವು 2 z ಗೆ ಸಮಾನವಾಗಿರುತ್ತದೆ ಆದ್ದರಿಂದ ನಾವು fzz ಹೊಂದಿರುವ ಸಂಕೀರ್ಣ ಅಸ್ಥಿರಗಳ ಈ ಸಿದ್ಧಾಂತದಲ್ಲಿ ಮತ್ತೊಂದು ಆಸಕ್ತಿದಾಯಕ ಉದಾಹರಣೆ ಆದ್ದರಿಂದ ಈ z ನ ಸಂಯೋಗವನ್ನು ಅದರ ವಾದ ಅದರ ಒಳಹರಿವು ಮತ್ತು ಈ ಕಾರ್ಯವು ಯಾವುದೇ ಹಂತದಲ್ಲಿ ಭಿನ್ನವಾಗಿರುವುದಿಲ್ಲ ಈ ಕಾರ್ಯವು ಡೊಮೇನ್ನಲ್ಲಿ ಯಾವುದೇ ಹಂತದಲ್ಲಿ z ಭಿನ್ನವಾಗಿರುವುದಿಲ್ಲ ಇಲ್ಲಿ ನಾವು ಇದನ್ನು z→0fzz fzಅನ್ನು ತೆಗೆದುಕೊಂಡರೆ ನಾವು ಈ ಕಾರ್ಯದ ಬಗ್ಗೆ ಮಾತನಾಡಿದರೆ ಈfzz ಇದನ್ನು ಈ zz ನ ಸಂಯೋಗದಿಂದ ನೀಡಲಾಗಿದೆ ಮೈನಸ್ ನಮ್ಮಲ್ಲಿ f ಆದ್ದರಿಂದ ಇದನ್ನು ಸಂಯೋಗ z ಮತ್ತು ನಂತರ ನಾವು z ನಿಂದ ಭಾಗಿಸಬೇಕು ಮತ್ತು ಅದರ ಮಿತಿಯನ್ನು ನೋಡಬೇಕು ಆದ್ದರಿಂದ ಇದರ ಅರ್ಥ ಈ zz ನಾವು zzzzಅನ್ನು ಹೊಂದಿದ್ದೇವೆ ಆದ್ದರಿಂದ ನಾವು ಇಲ್ಲಿ ಬಳಸಿದ್ದೇವೆ ಮತ್ತು ನಂತರ z ಕೂಡ ಇದೆ ಹಾಗಾಗಿ ಈ ಸಮೀಕರಣ ರದ್ದಾಗುತ್ತದೆ ಇದು ಅಲ್ಲಿಗೆ ಪ್ಲಸ್ ಆಗಿತ್ತು ಆದ್ದರಿಂದ ಮೈನಸ್ ಅಲ್ಲ ಆಗ ನಾವು zzಅನ್ನು ಹೊಂದಿದ್ದೇವೆ ಅದು ಈಗಾಗಲೇ ಇಲ್ಲಿ ಇದೆ ಆದ್ದರಿಂದ ಈಗ ಈ ಮಿತಿ ಇದೆಯೋ ಇಲ್ಲವೋ ಎಂದು ನೋಡಬೇಕು ನಾವು ಈಗ ಈ ಮಿತಿಯನ್ನು ಹುಡುಕುತ್ತೇವೆ ಆದ್ದರಿಂದ ನಾವು ಈ z→0ಅನ್ನು ನಿಜವಾದ ಅಕ್ಷದ ಉದ್ದಕ್ಕೂ ಆರಿಸಿಕೊಳ್ಳುತ್ತೇವೆ ಆದ್ದರಿಂದ ನಾವು ಇಲ್ಲಿ ನಿಜವಾದ ಅಕ್ಷವನ್ನು ಹೊಂದಿದ್ದೇವೆ ಮತ್ತು ನಮ್ಮಲ್ಲಿ ಕಾಲ್ಪನಿಕ ಅಕ್ಷವಿದೆ ಹಾಗಾಗಿ ನಾವು ಮೊದಲಿಗೆ z ಇರುವಲ್ಲಿ ಈ z→0 ಅನ್ನು ತಲುಪುತ್ತದೆ ಆದ್ದರಿಂದ ಈ ನೈಜ ಅಕ್ಷದ ಉದ್ದಕ್ಕೂ ಅಥವಾ ಈ x ಅಕ್ಷಕ್ಕೆ ಸಮಾನಾಂತರವಾಗಿ ನಾವು ಈ ಹಂತಕ್ಕೆ ಸಮೀಪಿಸುತ್ತೇವೆ ಮತ್ತು ಮಿತಿ ಏನು ಎಂದು ನೋಡುತ್ತೇವೆ ಆದ್ದರಿಂದ ಈ ನೈಜ ಅಕ್ಷದ ಉದ್ದಕ್ಕೂ ನಾವು ಈ 0 ಕ್ಕೆ ಸಮೀಪಿಸಿದರೆ ಅಂದರೆ ಕಾಲ್ಪನಿಕ ಘಟಕವನ್ನು ನಿವಾರಿಸಲಾಗಿದೆ ಆದ್ದರಿಂದ ನಾವು ಈ ಬಿಂದುವನ್ನು ಸಮೀಪಿಸುತ್ತಿರುವಾಗ ಈ ನೈಜ ಅಕ್ಷದ ಜೊತೆಯಲ್ಲಿ z ನ ಈ ಸಂಯೋಗದ ಬಗ್ಗೆ ಮಾತನಾಡಬಹುದು ಈz ಸಂಯೋಗವು z ಆಗಿರುತ್ತದೆ ಏಕೆಂದರೆ ನಾವು ಈಗ ಮಾತನಾಡುತ್ತಿದ್ದೇವೆ x ನಲ್ಲಿಯೇ ವ್ಯತ್ಯಾಸವಿದೆ y ನಡೆಯುವುದರಲ್ಲಿ ಏನೂ ಇಲ್ಲ ಆದ್ದರಿಂದ ನಾವು ಈ ಹಂತವನ್ನು ನಿಜವಾದ ಅಕ್ಷದಿಂದ ಸಮೀಪಿಸುತ್ತಿದ್ದೇವೆ ಆದ್ದರಿಂದ ಈz ನ ಸಂಪೂರ್ಣ ಸಂಯೋಜನೆಯು ಕೇವಲz ಆಗಿದೆ ಮತ್ತು ಆದ್ದರಿಂದ ನಾವು ಈ ಮೌಲ್ಯವನ್ನು 1 ಎಂದು ಹೊಂದಿದ್ದೇವೆ ಏಕೆಂದರೆ ಇದುzಗೆ ಸಮನಾಗಿರುತ್ತದೆ ಆದ್ದರಿಂದ ಇದು 1 ಮತ್ತು ಆದ್ದರಿಂದ ಈ x ಅಕ್ಷದ ಮಿತಿಯನ್ನು ನಾವು 1 ಎಂದು ಪಡೆಯುತ್ತಿದ್ದೇವೆ ಮತ್ತು ಈಗ ನಾವು ಇದನ್ನು ಕಾಲ್ಪನಿಕ ಅಕ್ಷದ ಬಳಿ ಸಮೀಪಿಸಿದರೆ ಈಗ ನಾವು ಈ ಕಾಲ್ಪನಿಕ ಅಕ್ಷದ ಉದ್ದಕ್ಕೂ ಸಮೀಪಿಸುತ್ತಿದ್ದೇವೆ ಆದ್ದರಿಂದ ಇದುzik ನಂತಿದೆ ಮತ್ತು ಇನ್ನು ಮುಂದೆ x ಇಲ್ಲ ಆದ್ದರಿಂದ ಇಲ್ಲಿ Δz ik ಆದ್ದರಿಂದ ಕೆಲವು ನೈಜ ಸಂಖ್ಯೆkಮತ್ತು ನಂತರ ಈ ಪರಿಸ್ಥಿತಿಯಲ್ಲಿ ಮಿತಿ 1 ಆಗಿರುತ್ತದೆ ಆದ್ದರಿಂದ 2 ವಿಭಿನ್ನ ಹಾದಿಯಲ್ಲಿ ನಾವು ಮೌಲ್ಯ 1 ಅನ್ನು ಹೊಂದಿದ್ದೇವೆ ಮತ್ತು ನಮ್ಮಲ್ಲಿ ಮೈನಸ್ 1 ಮೌಲ್ಯವಿದೆ ಮತ್ತು ಆದ್ದರಿಂದ ಈ ಮಿತಿ ಅಸ್ತಿತ್ವದಲ್ಲಿಲ್ಲ ಮತ್ತು ಆದ್ದರಿಂದ ಈ f ಯಾವುದೇ ಉತ್ಪನ್ನವನ್ನು ಹೊಂದಿಲ್ಲ f ಈ ಸಂಕೀರ್ಣ ಸಂಖ್ಯೆಗಳ ಡೊಮೇನ್ನಲ್ಲಿ ಯಾವುದೇ ಹಂತದಲ್ಲಿ ಭಿನ್ನವಾಗಿರುವುದಿಲ್ಲ ಆದ್ದರಿಂದ ಇದು ಬಹಳ ವಿಶೇಷ ಉದಾಹರಣೆಯಾಗಿದೆ ಅಲ್ಲಿ ನಾವು z ನ ಸಂಯೋಗವು ಯಾವುದೇ ವ್ಯತ್ಯಾಸವನ್ನು ಹೊಂದಿಲ್ಲ ಎಂದು ನೋಡಿದ್ದೇವೆ ಈಗ ಇಲ್ಲಿ ವ್ಯತ್ಯಾಸವು ನಿರಂತರತೆಯನ್ನು ಸೂಚಿಸುತ್ತದೆ ಎಂದು ವೇಗವಾಗಿ ಗಮನಿಸಬಹುದು ಅಂದರೆ ಒಂದು ಕಾರ್ಯವು ವಿಭಿನ್ನವಾಗಿದ್ದರೆ ಇದು ನಿರಂತರವಾಗಿರುತ್ತದೆ ಆದ್ದರಿಂದ f ಅನ್ನು z0ನಲ್ಲಿ ಡಿಫರೆನ್ಸಬಲ್ ಆಗಿರಬಹುದೆಂದು ನಾವು ಊಹಿಸುತ್ತೇವೆ ಮತ್ತು z0 ನಲ್ಲಿ f ನಿರಂತರವಾಗಿರುವುದನ್ನು ನಾವು ತೋರಿಸುತ್ತೇವೆ ಆದ್ದರಿಂದ fz0z fz0 ಈಸಮೀಕರಣವನ್ನು ಇಲ್ಲಿ ಪರಿಗಣಿಸುತ್ತೇವೆ ಆದ್ದರಿಂದ ಇಲ್ಲಿ fz0z fz0 ಅನ್ನು ಹೊಂದಿದ್ದೇವೆ ಮತ್ತು z ನಿಂದ ಭಾಗಿಸಿ ಮತ್ತು ಗುಣಿಸಿದ್ದೇವೆ ಮತ್ತು z ಗೆ 0 ಸಮವಾಗಿಲ್ಲ ಎಂದು ಊಹಿಸಿ ಆದ್ದರಿಂದ ನಾವು ಈಗ ಎರಡೂ ಬದಿಗಳ ಮಿತಿಯನ್ನು ತೆಗೆದುಕೊಂಡರೆ ಅಂದರೆ z→0fz0z fz0fz0Δz fz0Δz ×Δz ಮತ್ತು ಈ ಮಿತಿಯನ್ನು ನೆನಪಿಡಿ ನಾವು ಇಲ್ಲಿ 2 ಭಾಗಗಳಾಗಿಸಬಹುದು ಆದ್ದರಿಂದ ಇದರ ಮೊದಲ ಮಿತಿ ನಂತರ ಇದರ ಮಿತಿ ಮತ್ತು ಇಲ್ಲಿ ಮೊದಲ ಸಮೀಕರಣವು ಕಾರ್ಯವು ವಿಭಿನ್ನವಾಗಿದೆಯೇ ಎಂದು ಹೇಳುತ್ತದೆ ಕಾರ್ಯವು ವಿಭಿನ್ನವಾಗಿದ್ದರೆ ಈ ಮಿತಿ ಇರುತ್ತದೆ ಈ ಮಿತಿ ಇರುತ್ತದೆ ತದನಂತರ ಇಲ್ಲಿ Δz 0 ಗೆ ಹತ್ತಿರವಾಗಿದ್ದಾರೆ ಮತ್ತುΔz 0 ಆದ್ದರಿಂದ ಏನನ್ನಾದರೂ ಅಸ್ತಿತ್ವದಲ್ಲಿದ್ದರೆ 0 ರಿಂದ ಗುಣಿಸಿದಾಗ ಬಲಬದಿಯಲ್ಲಿ 0 ಆಗುತ್ತದೆ ಆದ್ದರಿಂದ ಇದು fz0×0 ಎಂದರ್ಥ ಆದ್ದರಿಂದ ಆ ಸಂಪೂರ್ಣ ವಿಷಯ 0 ಆದ್ದರಿಂದ ಇಲ್ಲಿ ಈ ಮಿತಿಯು 0 ಆಗಿದ್ದು ಅದು fz0z f ಅನ್ನು ಸೂಚಿಸುತ್ತದೆ ಮತ್ತು ಇದು ನಿರಂತರತೆಯ ವ್ಯಾಖ್ಯಾನವಾಗಿದೆ ಆದ್ದರಿಂದ ಇದು ವಿಭಿನ್ನ ಕಾರ್ಯವಾಗಿದ್ದರೆ ಕಾರ್ಯವು ನಿರಂತರವಾಗಿರುತ್ತದೆ ಎಂದು ಇದು ಸಾಬೀತುಪಡಿಸುತ್ತದೆ ಈ ಸಂಕೀರ್ಣ ಅಸ್ಥಿರ ಅಥವಾ ಸಂಕೀರ್ಣ ಕಾರ್ಯಗಳ ಸಂದರ್ಭದಲ್ಲಿ ಈ ಭಿನ್ನತೆಯ ವಿಸ್ತರಣೆಯಿದೆ ಮತ್ತು ನಾವು ಅದನ್ನು ವಿಶ್ಲೇಷಣೆ ಎಂದು ಕರೆಯುತ್ತೇವೆ ಆದ್ದರಿಂದ ನಾವು ಈಗಾಗಲೇ ನೋಡಿದ ವಿಭಿನ್ನ ಕಾರ್ಯಗಳು ಯಾವ ವಿಶ್ಲೇಷಣಾತ್ಮಕ ಕಾರ್ಯಗಳು ಎಂದು ನಾವು ಈಗ ಅರ್ಥಮಾಡಿಕೊಳ್ಳುತ್ತೇವೆ ಆದ್ದರಿಂದ ಡೊಮೇನ್ D ನ ಎಲ್ಲಾ ಬಿಂದುಗಳಲ್ಲೂ zಡೆರಿವೇಟಿವ್ fz ಅಸ್ತಿತ್ವದಲ್ಲಿದ್ದರೆD ನಲ್ಲಿ fz ವಿಶ್ಲೇಷಣಾತ್ಮಕ ಎಂದು ಹೇಳಲಾಗುತ್ತದೆ ಹಾಗಾಗಿ ಈಗ ಇದನ್ನು ನೋಡಿದರೆ ವ್ಯತ್ಯಾಸ ಮತ್ತು ವಿಶ್ಲೇಷಣೆಯಲ್ಲಿ ನಮಗೆ ಯಾವುದೇ ವ್ಯತ್ಯಾಸ ಕಾಣುವುದಿಲ್ಲ ಆದ್ದರಿಂದ ಡೊಮೇನ್D ನ ಎಲ್ಲಾz ಬಿಂದುಗಳಲ್ಲಿ fzಅಸ್ತಿತ್ವದಲ್ಲಿದ್ದರೆನಂತರ ನಾವು ಆ f ಅನ್ನು D ಯಲ್ಲಿ ವಿಭಿನ್ನವೆಂದು ಕರೆಯುತ್ತೇವೆ ಆದರೆ ಈಗ ನಾವು ಇಲ್ಲಿ f ನಲ್ಲಿ Dವಿಶ್ಲೇಷಣಾತ್ಮಕವಾಗಿದೆ ಎಂದು ಮಾತನಾಡುತ್ತಿದ್ದೇವೆ ಆದ್ದರಿಂದ ವ್ಯತ್ಯಾಸವೇನು ನಾವು ಈ ಡೊಮೇನ್ನ ಕುರಿತು ಮಾತನಾಡುವಾಗ ಅದನ್ನು ಸ್ಪಷ್ಟಪಡಿಸುತ್ತೇನೆ ಸಾಮಾನ್ಯವಾಗಿ ಡೊಮೇನ್ ಅನ್ನು ಪರಿಗಣಿಸುವಾಗ ತೆರೆದ ಡೊಮೇನ್ ಅನ್ನು ಪರಿಗಣಿಸುತ್ತೇವೆ ಆದ್ದರಿಂದ ಇಲ್ಲಿ ಈ ಉತ್ಪನ್ನ f ಅಸ್ತಿತ್ವದಲ್ಲಿದ್ದರೆ ಡೊಮೇನ್ನ ಎಲ್ಲಾ ಬಿಂದುಗಳಲ್ಲಿ z ನಂತರ fಕೂಡ D ಯಲ್ಲಿ ಭಿನ್ನವಾಗಿರುತ್ತದೆ f ಕೂಡ D ಯಲ್ಲಿ ವಿಶ್ಲೇಷಣಾತ್ಮಕವಾಗಿರುತ್ತದೆ ಹಾಗಾಗಿ ಅದರಂತೆ ಯಾವುದೇ ವ್ಯತ್ಯಾಸವಿಲ್ಲ ಮತ್ತು ನಿಯಮಿತ ಮತ್ತು ಹೊಲೊಮಾರ್ಫಿಕ್ ಎಂಬ ಪದವನ್ನು ವಿಶ್ಲೇಷಣಾತ್ಮಕ ಕಾರ್ಯಗಳಿಗೂ ಬಳಸಲಾಗುತ್ತದೆ ನಾವು ಒಂದು ಬಿಂದುವಿನ ಬಗ್ಗೆ ಮಾತನಾಡುವಾಗ ಮುಖ್ಯ ವ್ಯತ್ಯಾಸ ಬರುತ್ತದೆ f ಒಂದು ಹಂತದಲ್ಲಿ z0 ಮತ್ತು f ಪಾಯಿಂಟ್ z0 ನಲ್ಲಿ ವಿಶ್ಲೇಷಣಾತ್ಮಕವಾಗಿರುತ್ತದೆ ಈ ವಿಶ್ಲೇಷಣೆ ಮತ್ತು ವಿಭಿನ್ನತೆಯು ಚಿತ್ರಕ್ಕೆ ಬರುತ್ತದೆ ಆದ್ದರಿಂದ ಇಲ್ಲಿ f ಒಂದು ನೆರೆಹೊರೆಯಿದ್ದರೆ z0 ಬಿಂದುವಿನಲ್ಲಿ ವಿಶ್ಲೇಷಣಾತ್ಮಕವಾಗಿ ಹೊಂದಿಸಲಾಗಿದೆ ಆದ್ದರಿಂದ ಅದು ಮುಖ್ಯವಾಗಿದೆ ಮತ್ತು ಇದು ವಿಶ್ಲೇಷಣೆಯು ವಿಭಿನ್ನತೆಗಿಂತ ಸ್ವಲ್ಪ ಹೆಚ್ಚು ಎಂದು ನಿಖರವಾಗಿ ತೋರಿಸುತ್ತದೆ ವಿಭಿನ್ನತೆಯು ವಿಶ್ಲೇಷಣೆಯನ್ನು ಸೂಚಿಸುವುದಿಲ್ಲ ಏಕೆಂದರೆ ಒಂದು ಹಂತದಲ್ಲಿ ಫಂಕ್ಷನ್ ಅನ್ನು ವಿಶ್ಲೇಷಣಾತ್ಮಕ ಎಂದು ಹೇಳಲಾಗುತ್ತದೆ ಕಾರ್ಯಗಳು z0 ನಲ್ಲಿ ಮಾತ್ರ ಭಿನ್ನವಾಗಿರಬಾರದು ಆದರೆ ಇದು z0 ನ ನೆರೆಹೊರೆಯಲ್ಲಿಯೂ ಭಿನ್ನವಾಗಿರಬೇಕು ಆದ್ದರಿಂದ ವಿಶ್ಲೇಷಣೆ ಎಂದರೇನು ಮತ್ತು ವ್ಯತ್ಯಾಸವೇನೆಂದು ನಾವು ಅರ್ಥಮಾಡಿಕೊಳ್ಳಬಹುದಾದ ವ್ಯತ್ಯಾಸ ಅದು ಒಂದು ಹಂತದಲ್ಲಿ ವಿಭಿನ್ನತೆಗಾಗಿ ನಾವು ಹಿಂದಿನ ಸ್ಲೈಡ್ನಲ್ಲಿ ಆ ಮಿತಿಯು ಅಸ್ತಿತ್ವದಲ್ಲಿದ್ದರೆ ಮಿತಿ ಇರುವ ಎಚ್ಚರಿಕೆಯನ್ನು ನಾವು ನೋಡಿದ್ದೇವೆ ಆದ್ದರಿಂದ z0 ನಲ್ಲಿ ಕಾರ್ಯವು ವಿಭಿನ್ನವಾಗಿದೆ ಆದರೆ ಈಗ ವಿಶ್ಲೇಷಣೆಗೆ z0 ನಲ್ಲಿ ವ್ಯತ್ಯಾಸವು ಸಾಕಾಗುವುದಿಲ್ಲ ಆದರೆ ಕಾರ್ಯವು z0 ನಲ್ಲಿ ಮಾತ್ರವಲ್ಲದೆ ಅದರ ನೆರೆಹೊರೆಯಲ್ಲಿಯೂ ಸಹ ಭಿನ್ನವಾಗಿದ್ದರೆ ಅಲ್ಲಿ ಒಂದು ನೆರೆಹೊರೆಯಿದೆ ನೆರೆಹೊರೆಯು ತುಂಬಾ ಚಿಕ್ಕದಾಗಿರಬಹುದು ಆದರೆ ನೆರೆಹೊರೆಯಲ್ಲಿ ಈ ಎಲ್ಲ ಸ್ಥಳಗಳಲ್ಲಿ ನೆರೆಹೊರೆಯು ಇರಬೇಕು ಆದ್ದರಿಂದ ಪ್ರಸಿದ್ಧವಾದ ಈ ಕೌಚಿ ರೀಮನ್ ಸಮೀಕರಣಗಳನ್ನು ಸಿಆರ್ CR ಸಮೀಕರಣ ಎಂದು ಕರೆಯುತ್ತಾರೆ ಇವುಗಳನ್ನು ನೀಡಲಾದ ಕಾರ್ಯವು ವಿಶ್ಲೇಷಣಾತ್ಮಕವಾಗಿದೆಯೇ ಎಂದು ಪರಿಶೀಲಿಸಲು ಬಳಸಲಾಗುತ್ತದೆ ಅಥವಾ ವ್ಯತ್ಯಾಸದ ಎಲ್ಲಾ ಮೂಲಭೂತ ವ್ಯಾಖ್ಯಾನಗಳ ಮೂಲಕ ಹೋಗುವುದಿಲ್ಲ ಮತ್ತು ನಂತರ ನಾವು ವಿಶ್ಲೇಷಣೆಗಾಗಿ ಒಂದು ಅಂಶವು ನಾವು ನೆರೆಹೊರೆಯು ಅಸ್ತಿತ್ವದಲ್ಲಿದೆಯೇ ಎಂಬುದನ್ನು ಪರಿಶೀಲಿಸಬೇಕು ಅಲ್ಲಿ ಕಾರ್ಯವು ಮತ್ತೆ ವ್ಯತ್ಯಾಸವಾಗಬಹುದು ಆಗ ನಾವು ಇದನ್ನು ವಿಶ್ಲೇಷಣಾತ್ಮಕ ಕಾರ್ಯವೆಂದು ಮಾತ್ರ ಹೇಳಿಕೊಳ್ಳಬಹುದು ಆದ್ದರಿಂದ ಈ C R ಪ್ರಶ್ನೆಗಳು ಈ ಕಾರ್ಯವು ವಿಶ್ಲೇಷಣಾತ್ಮಕವಾಗಿದೆಯೇ ಅಥವಾ ಇಲ್ಲವೇ ಎಂಬುದನ್ನು ಗುರುತಿಸಲು ಸ್ವಲ್ಪ ಮಟ್ಟಿಗೆ ಸಹಾಯ ಮಾಡುತ್ತದೆ ಆದ್ದರಿಂದ ಹೇಳಿಕೆ ಇಲ್ಲಿದೆ ಆದ್ದರಿಂದfzuxyivxy z ನ ಸಂಕೀರ್ಣ ವೇರಿಯೇಬಲ್ಗಳ ಕಾರ್ಯವಾಗಿದ್ದರೆ ನಂತರ ∂u∂x∂v∂y and ∂u∂y ∂v∂x ಆಗಿದೆ ಆದ್ದರಿಂದ ಈ ಸಮೀಕರಣಗಳನ್ನು ಕೌಚಿ ರೀಮನ್ ಸಮೀಕರಣಗಳು ಎಂದು ಕರೆಯಲಾಗುತ್ತದೆ ಮೊದಲಿಗೆ ಇದು ಕೌಚಿ ರೀಮನ್ ಸಮೀಕರಣದ ವ್ಯಾಖ್ಯಾನವಾಗಿದೆ ಆದ್ದರಿಂದ ಒಂದು ಕಾರ್ಯಕ್ಕಾಗಿ fzuxyivxy ಈ 2 ಸಮೀಕರಣಗಳು ತೃಪ್ತಿ ಹೊಂದಿದೆಯೇ ಅಥವಾ ಈ 2 ಸಂಬಂಧಗಳು ತೃಪ್ತಿ ಹೊಂದಿದೆಯೇ ಎಂದು ಪರಿಶೀಲಿಸುತ್ತೇವೆ ಮತ್ತು ಈ ಸಂಬಂಧಗಳನ್ನು ಕೌಚಿ ರೀಮನ್ ಸಮೀಕರಣಗಳು ಎಂದು ಕರೆಯಲಾಗುತ್ತದೆ ಈಗ ಮುಂದೆ ನಾವು C R ಸಮೀಕರಣಗಳನ್ನು ಹೊಂದಿದ್ದೇವೆ ಈಗ ಈ ಚರ್ಚೆಯ ಪ್ರಮುಖ ಫಲಿತಾಂಶವೆಂದರೆ ವಿಶ್ಲೇಷಣೆಯ ಅಗತ್ಯ ಮತ್ತು ಸಾಕಷ್ಟು ಪರಿಸ್ಥಿತಿಗಳು ಆದ್ದರಿಂದ ಈ f ಡೊಮೇನ್ D ನಲ್ಲಿ ವಿಶ್ಲೇಷಣಾತ್ಮಕವಾಗಿರಲು D ಯಲ್ಲಿ u ಮತ್ತು v C R ಸಮೀಕರಣಗಳನ್ನು ತೃಪ್ತಿಪಡಿಸುವುದು ಅಗತ್ಯವಾದ ಷರತ್ತು ಹಾಗಾಗಿ ಈ u ಮತ್ತು v ಈ ಡೊಮೇನ್ D ನಲ್ಲಿ CR ಸಮೀಕರಣದಲ್ಲಿ ಈ ಕಾರ್ಯವು ವಿಶ್ಲೇಷಣಾತ್ಮಕವಾಗಿರುತ್ತದೆ ಆದ್ದರಿಂದ ಈ ಅಗತ್ಯ ಸ್ಥಿತಿಯ ಮೂಲಕ ನಾವು ಏನು ಹೇಳುತ್ತೇವೆ ಈ ಷರತ್ತುಗಳನ್ನು ತೃಪ್ತಿಪಡಿಸದಿದ್ದರೆ C R ಸಮೀಕರಣಗಳು ತೃಪ್ತಿಗೊಳ್ಳುವುದಿಲ್ಲ ಆದುದರಿಂದ ಈ ಕಾರ್ಯವು ವಿಶ್ಲೇಷಣಾತ್ಮಕವಾಗಿರುವುದಿಲ್ಲ ವಾಸ್ತವವಾಗಿ ನಾವು ಪುರಾವೆಗಳಲ್ಲಿಯೇ ಇದು ವಿಶ್ಲೇಷಣೆಯ ಬಗ್ಗೆ ಮತ್ತು ವ್ಯತ್ಯಾಸದ ಬಗ್ಗೆಯೂ ಕೂಡ ನೋಡುತ್ತೇವೆ ಆದ್ದರಿಂದ ಒಂದು ಹಂತದಲ್ಲಿ C R ಸಮೀಕರಣಗಳು ತೃಪ್ತಿ ಹೊಂದಿಲ್ಲದಿದ್ದರೆ ಕಾರ್ಯವು ವ್ಯತ್ಯಾಸವಾಗುವುದಿಲ್ಲ ಅಥವಾ ಇಲ್ಲಿ ನಾವು ಸಂಪೂರ್ಣ ಡೊಮೇನ್ ಬಗ್ಗೆ ಮಾತನಾಡುತ್ತಿದ್ದೇವೆ ಆದ್ದರಿಂದ ಈ ಡೊಮೇನ್ನಲ್ಲಿ C R ಸಮೀಕರಣಗಳು ತೃಪ್ತಿ ಹೊಂದಿಲ್ಲದಿದ್ದರೆ ಕಾರ್ಯವು ವ್ಯತ್ಯಾಸವಾಗುವುದಿಲ್ಲ ವಿಶ್ಲೇಷಣೆಯ ಬಗ್ಗೆ ಮರೆತುಬಿಡಿ ಏಕೆಂದರೆ ವಿಶ್ಲೇಷಣೆ ಯಾವಾಗಲೂ ಹೆಚ್ಚು ಆಗಿರುತ್ತದೆ ಆದ್ದರಿಂದ ಇಲ್ಲಿ ಡಿಫರೆನ್ಸಿಬಿಲಿಟಿ ಅಥವಾ ಡೊಮೈನ್ ಡಿ ಯಲ್ಲಿನ ಈ ವಿಶ್ಲೇಷಣೆಗೆ ಅಗತ್ಯವಾದ ಷರತ್ತು ಎಂದರೆu ಮತ್ತು v C R ಸಮೀಕರಣಗಳನ್ನು ತೃಪ್ತಿಪಡಿಸಬೇಕು ಆದ್ದರಿಂದ ಅವರು C R ಸಮೀಕರಣಗಳನ್ನು ಪೂರೈಸಬೇಕು ಇಲ್ಲದಿದ್ದರೆ ಈ ಕಾರ್ಯವು ವಿಶ್ಲೇಷಣಾತ್ಮಕವಾಗಿರುವುದಿಲ್ಲ ಇದು ಅಗತ್ಯ ಸ್ಥಿತಿ ಆದ್ದರಿಂದ ಒಂದು ನಿರ್ದಿಷ್ಟ ಕಾರ್ಯವು ವ್ಯತ್ಯಾಸವಾಗುವುದಿಲ್ಲ ಅಥವಾ ಅದು ವಿಶ್ಲೇಷಣಾತ್ಮಕವಲ್ಲ ಎಂದು ಸಾಬೀತುಪಡಿಸಲು ಈ ಸ್ಥಿತಿಯು ತುಂಬಾ ಉಪಯುಕ್ತವಾಗಿದೆ ಎರಡನೆಯದು C R ಸಮೀಕರಣಗಳಲ್ಲಿ ಕಾಣುವ ಭಾಗಶಃ ಉತ್ಪನ್ನಗಳು ಈ ux vy uyಮತ್ತು vx ನಿರಂತರವಾಗಿದ್ದರೆC R ಸಮೀಕರಣಗಳು f ನ ವಿಶ್ಲೇಷಣೆಗೆ ಸಾಕಷ್ಟು ಸ್ಥಿತಿಯನ್ನು ಹೊಂದಿದ್ದೇವೆ ಆದ್ದರಿಂದ ಕಾರ್ಯವು ವಿಶ್ಲೇಷಣಾತ್ಮಕವಾಗಿರುತ್ತದೆ ಅಥವಾ ಕಾರ್ಯವು ವಿಭಿನ್ನವಾಗಿರುತ್ತದೆ ಎಂದು ನಮಗೆ ಖಚಿತವಾಗಿರುವ ಸ್ಥಿತಿಯನ್ನು ನಾವು ಹೊಂದಿದ್ದೇವೆ ಆದ್ದರಿಂದ ಈ ಸ್ಥಿತಿಗಳೆಂದರೆ C R ಸಮೀಕರಣಗಳು ಅಲ್ಲಿ ಕಾಣಿಸಿಕೊಳ್ಳುವ ಎಲ್ಲಾ ಉತ್ಪನ್ನಗಳು ಈ ಮೊದಲ ಆದೇಶ ಭಾಗಶಃ ಉತ್ಪನ್ನಗಳು ನಿರಂತರವಾಗಿದ್ದರೆ C R ಸಮೀಕರಣಗಳು ಕ್ರಿಯೆಯು ವಿಶ್ಲೇಷಣಾತ್ಮಕವಾಗಿದೆ ಎಂದು ಸಾಬೀತುಪಡಿಸಲು ಸಾಕಾಗುತ್ತದೆ ನಾವು ತ್ವರಿತ ಪುರಾವೆ ನೋಡುವ ಅಲ್ಲಿ ಅಗತ್ಯ ಪರಿಸ್ಥಿತಿಗಳನ್ನು ನೋಡುತ್ತೇವೆ ಏಕೆಂದರೆ ಸಾಕಷ್ಟು ಸ್ಥಿತಿಯ ಪುರಾವೆ ಸ್ವಲ್ಪ ಹೆಚ್ಚು ಒಳಗೊಂಡಿರುತ್ತದೆ ಈ f ವಿಶ್ಲೇಷಣಾತ್ಮಕವಾಗಿದೆ ಎಂದು ಊಹಿಸಿ ಎಂದರೆ f ಈ ಡೊಮೇನ್ D ನಲ್ಲಿ z ಎಲ್ಲಾ ಪಾಯಿಂಟ್ ಗಳಲ್ಲಿ ಅಸ್ತಿತ್ವದಲ್ಲಿದೆ ಅಂದರೆ ಈ ಅಂಶವು ಒಂದು ಮಿತಿಯನ್ನು ಹೊಂದಿದೆ ಇದನ್ನು ನಾವು ಉತ್ಪನ್ನ f ಎಂದು ಕರೆಯುತ್ತೇವೆ ನಂತರ ನಾವು ಈ ಘಟಕದಲ್ಲಿ f ನ್ನು ಬರೆಯುತ್ತೇವೆ ಆದ್ದರಿಂದ z→0uxxyyivxΔxyy uxyivxyxiy ಆಗಿದೆ ಆದ್ದರಿಂದ f ಅಸ್ತಿತ್ವದಲ್ಲಿದೆ ಎಂದು ನಮಗೆ ತಿಳಿದಿರುವುದರಿಂದ f ವಿಶ್ಲೇಷಣಾತ್ಮಕವಾಗಿದೆ ಎಂದು ಊಹೆ ಸಹಜವಾಗಿ ಸೂಚಿಸುತ್ತದೆ f ಬಲ ಬದಿ ಮಿತಿಯು ಅಸ್ತಿತ್ವದಲ್ಲಿದೆ ಎಂದು ನಾವು ತೆಗೆದುಕೊಳ್ಳುವ ಎಲ್ಲಾ ಹಾದಿಯಲ್ಲಿಯೂ ಸಹ ಈ z 0 ಗೆ ಸಮೀಪಿಸುತ್ತವೆ ಏಕೆಂದರೆ ಈ ಮಿತಿಯು ಅಸ್ತಿತ್ವದಲ್ಲಿದ್ದರೆಪಾತ್ ನ್ನು ಪರಿಗಣಿಸದೆ ಮಿತಿಯು f ನಂತೆಯೇ ಇರಬೇಕು ಆದ್ದರಿಂದ ಇಲ್ಲಿ ನಾವು ಈ z ನಿಂದ 0 ಗೆ 2 ಮಾರ್ಗಗಳ ಮೂಲಕ ಸಮೀಪಿಸುತ್ತೇವೆ ಮತ್ತು ನಂತರ ನಾವು ಆ C R ಸಮೀಕರಣಗಳನ್ನು ತೀರ್ಮಾನಿಸುತ್ತೇವೆ ಆದ್ದರಿಂದ ಈ 2 ಮಾರ್ಗಗಳಲ್ಲಿ ಒಂದು ಮಾರ್ಗವನ್ನು ತೆಗೆದುಕೊಂಡೆವು ಇಲ್ಲಿ P ನಂತರ ಇನ್ನೊಂದು ಮಾರ್ಗವು Q ಆದ್ದರಿಂದ ನಾವು P ಯಲ್ಲಿ ಇರುತ್ತೇವೆ ಮೊದಲು y 0 ಮಾಡುತ್ತೇವೆ ನಂತರ x 0 ಮಾಡುತ್ತೇವೆ ಆದ್ದರಿಂದ ಈ 2 ಪಥಗಳ ಉದ್ದಕ್ಕೂ ಇರುವ 2 ಮಾರ್ಗಗಳು ಈ zz ನಿಂದ ಈ z ಗೆ ನಾವು ಸಮೀಪಿಸುತ್ತೇವೆ ಮತ್ತು ಈ ಹಾದಿಯಲ್ಲಿ P ಹೊರಬರುವುದನ್ನು ನಾವು ನೋಡುತ್ತೇವೆ ಆದ್ದರಿಂದQ ಪಾತ್ ನ ಉದ್ದಕ್ಕೂ y 0ಗೆ ನಂತರ x ನಿಂದ 0 ಆಗುತ್ತದೆ ನಮ್ಮಲ್ಲಿ x 0ಮತ್ತು y 0 ಇರುತ್ತದೆ ಆದ್ದರಿಂದ ನಾವು ಈ ಅಭಿವ್ಯಕ್ತಿಯನ್ನು P ಹಾದಿಯಲ್ಲಿ ಮಿತಿಗಾಗಿ ತೆಗೆದುಕೊಳ್ಳೋಣ ಆದ್ದರಿಂದ ಮೊದಲು y ಅನ್ನು 0 ಕ್ಕೆ ಸೇರಿಸುವ ಆದ್ದರಿಂದ y ಅನ್ನು ಮೊದಲು 0 ಕ್ಕೆ ತದನಂತರ ಈ xನ್ನು 0 ಗೆ ಹಾಕುತ್ತೇವೆ ಹಾಗಾಗಿ ಏನನ್ನು ಹೊಂದುತ್ತೇವೋ ಇಲ್ಲಿ ನಾವು ಈ ಅಭಿವ್ಯಕ್ತಿಯನ್ನು ಹೊಂದಿದ್ದೇವೆ x ಗೆ 0 ಇದು ತಿಳಿದಿದೆ ಮತ್ತು u ಮತ್ತು ಈ v ಅಂದರೆ ಇದು uxಮತ್ತು ಇದು vx ನ ಭಾಗಶಃ ಉತ್ಪನ್ನಗಳು ಆದ್ದರಿಂದ ಈ f ಅಸ್ತಿತ್ವದಲ್ಲಿದ್ದರೆ ನೈಸರ್ಗಿಕವಾಗಿuxಮತ್ತು vxಅಸ್ತಿತ್ವದಲ್ಲಿರಬೇಕು ಏಕೆಂದರೆ ಈ ಮಿತಿ uxivxನಿರ್ದಿಷ್ಟ ಹಾದಿಯಲ್ಲಿ ಸಮನಾಗಿರುತ್ತದೆ ಮತ್ತು ಯಾವುದೇ ಮಾರ್ಗದಲ್ಲಿ ನಾವು ಹೋದರೆ ಮಿತಿಯು ಅಸ್ತಿತ್ವದಲ್ಲಿರಬೇಕು ಅದು f ಸಮಾನವಾಗಿರಬೇಕು ಆದ್ದರಿಂದ ಇದು uxivxf ಆಗಿದೆ ಅಂದರೆ ಈ ux ಮತ್ತು vx ಎರಡೂ ಅಸ್ತಿತ್ವದಲ್ಲಿದೆ ಆದ್ದರಿಂದ f ನ ಅಸ್ತಿತ್ವವು ಈ ಭಾಗಶಃ ಉತ್ಪನ್ನದ ಅಸ್ತಿತ್ವವನ್ನು ಸಹ ಇಲ್ಲಿ ತೋರಿಸುತ್ತದೆ ಈಗ ನಾವು Q ಯೊಂದಿಗೆ ಮುಂದುವರಿಯುವ ಅಲ್ಲಿ ಮೊದಲು x ಗೆ 0 ಮತ್ತು y ಯಿಂದ 0 ಮಾಡುವ ಆದ್ದರಿಂದ ಈ ಸಂದರ್ಭದಲ್ಲಿ ಮತ್ತೆ f ಈ ಮಿತಿಗೆ ಸಮನಾಗಿರುತ್ತದೆ ಅಲ್ಲಿ ನಾವು y 0 ಮತ್ತು x0 ಆಗಿದೆ ಆದ್ದರಿಂದ ಅಲ್ಲಿ ಈ iy ಅನ್ನು ಹೊಂದಿದ್ದೇವೆ ಮತ್ತು y ಯ ಮಿತಿಯು 0 ಗೆ ಸಮೀಪಿಸುತ್ತದೆ ಆದ್ದರಿಂದ ಈ ಸಂದರ್ಭದಲ್ಲಿ ಇಲ್ಲಿ y ಯಲ್ಲಿ ವ್ಯತ್ಯಾಸವಿದೆ ಎಂದು ನಾವು ನೋಡುತ್ತೇವೆ ಆದ್ದರಿಂದ y 0 ತೆಗೆದುಕೊಳ್ಳುವಾಗ y ಗೆ ಸಂಬಂಧಿಸಿದಂತೆ ಭಾಗಶಃ ಉತ್ಪನ್ನವನ್ನು ಪಡೆಯುತ್ತೇವೆ ಮತ್ತು ನಾನು ಈ i ನೊಂದಿಗೆ i ಅನ್ನು ಅಂಶ ಮತ್ತು ಛೇದದಲ್ಲಿ ಗುಣಿಸುವ ಮೂಲಕ ಸರಿಹೊಂದಿಸಬಹುದು ಇಲ್ಲಿ y ಇದೆ ಆದ್ದರಿಂದ ಈ ಸಂದರ್ಭದಲ್ಲಿ i ರದ್ದಾಗುತ್ತದೆ ಮತ್ತು y0 ಆಗುತ್ತದೆ ಆದ್ದರಿಂದvy ನಂತರ uy ರದ್ದಾಗಿ i ಸಿಗುತ್ತದೆ ಯಾಕೆಂದರೆ ಮೊದಲ ಅಭಿವ್ಯಕ್ತಿಗೆ i ನಿಂದ ಗುಣಿಸಿ ಮತ್ತು ಭಾಗಿಸಿಲಾಗಿದೆ ಆದ್ದರಿಂದ ನಾವು ಈ ಸಮೀಕರಣವನ್ನು ಪಡೆಯುತ್ತೇವೆ ಆದ್ದರಿಂದ ನಾವು f uxivx ಮೌಲ್ಯವನ್ನು ಮತ್ತು vy iuyಮೌಲ್ಯವನ್ನು ಹೊಂದಿದೆ ಆದ್ದರಿಂದ ಈ ಎರಡು ಒಂದೇ ಮತ್ತು ಎರಡು ಸಂಕೀರ್ಣ ಸಂಖ್ಯೆಗಳು ಒಂದೇ ಆಗಿರುವಾಗ ನಾವು ಅವುಗಳ ನೈಜ ಮತ್ತು ಕಾಲ್ಪನಿಕ ಭಾಗವನ್ನು ಹೋಲಿಸಬಹುದು ಅಂದರೆ uxvyಮತ್ತು ಇನ್ನೊಂದು vx uy ಆದ್ದರಿಂದ ಇಲ್ಲಿಂದ ನಾವು ಈ ಷರತ್ತುಗಳನ್ನು ಪಡೆದುಕೊಂಡಿದ್ದೇವೆ ಒಂದು ಹಂತದಲ್ಲಿ ಕಾರ್ಯವು ವಿಭಿನ್ನವಾಗಿದ್ದರೆ ಈ 2 ಷರತ್ತುಗಳನ್ನು ಪೂರೈಸಬೇಕು ಈ ಷರತ್ತುಗಳಲ್ಲಿ ಒಂದನ್ನು ತೃಪ್ತಿಪಡಿಸದಿದ್ದರೆ ಆ ಬಿಂದುವಿನಲ್ಲಿ ಕಾರ್ಯವು ವಿಭಿನ್ನವಾಗುವುದಿಲ್ಲ ಆದ್ದರಿಂದ ಅದು ಆ ಸಮಯದಲ್ಲಿ ವಿಶ್ಲೇಷಣಾತ್ಮಕವಾಗಿರುವುದಿಲ್ಲ ಆದ್ದರಿಂದ ಇದು ವಿಭಿನ್ನತೆ ಅಥವಾ ವಿಶ್ಲೇಷಣೆಗೆ ಅಗತ್ಯವಾದ ಸ್ಥಿತಿಯಾಗಿದೆ ಮತ್ತು ನೀಡಿದ ಕಾರ್ಯವು ವಿಭಿನ್ನವಾಗುವುದಿಲ್ಲ ಅಥವಾ ಅದು ವಿಶ್ಲೇಷಣಾತ್ಮಕವಾಗಿರುವುದಿಲ್ಲ ಎಂದು ಸಾಬೀತುಪಡಿಸಲು ಬಹಳ ಉಪಯುಕ್ತವಾಗಿದೆ ಆದ್ದರಿಂದ ಇಲ್ಲಿ ಕೇವಲ 2 ತ್ವರಿತ ಟಿಪ್ಪಣಿಗಳು ಆದ್ದರಿಂದ ಇಲ್ಲಿ ನಾವು ಭಾಗಶಃ ಉತ್ಪನ್ನದ ಅಸ್ತಿತ್ವವನ್ನು ತಿಳಿದಿದ್ದರೆ ಈ ಕೆಳಗಿನ ಸೂತ್ರವನ್ನು ಅದರ ಮೌಲ್ಯಮಾಪನಕ್ಕಾಗಿ ಉತ್ಪನ್ನದ ಮೌಲ್ಯಮಾಪನಕ್ಕಾಗಿ ಬಳಸಬಹುದು ಆದ್ದರಿಂದ ಹಿಂದಿನ ಸ್ಲೈಡ್ನಲ್ಲಿ ನಾವು ನೋಡಿದ್ದು ux vxಅಥವಾ ನಮಗೆ ತಿಳಿದಿದ್ದರೆ vy uyಅಸ್ತಿತ್ವದಲ್ಲಿದ್ದರೆ ಈ ಉತ್ಪನ್ನವು x ಗೆ ಸಂಬಂಧಿಸಿ ಅಥವಾ y ಗೆ ಸಂಬಂಧಿಸಿದಂತೆ ಈ ಭಾಗಶಃ ಉತ್ಪನ್ನವನ್ನು ಹೊಂದಿರುವ ಮೂಲಕ ನೇರವಾಗಿ ಲೆಕ್ಕಾಚಾರ ಮಾಡಬಹುದು ಆದ್ದರಿಂದ ಮೂಲಭೂತ ವ್ಯಾಖ್ಯಾನವಿಲ್ಲದೆ ಉತ್ಪನ್ನವನ್ನು ಪಡೆಯಲು ಇದು ಉತ್ತಮ ಸೂತ್ರವಾಗಿದೆ ಟಿಪ್ಪಣಿ 2 C R ಸಮೀಕರಣಗಳು ಒಂದು ಹಂತದಲ್ಲಿ ವ್ಯತ್ಯಾಸಕ್ಕೆ ಅಗತ್ಯವಾದ ಸ್ಥಿತಿಯಾಗಿದೆ ಮತ್ತು ಆ ಸಮಯದಲ್ಲಿ f ಅಸ್ತಿತ್ವದಲ್ಲಿಲ್ಲ ಎಂದು ಅದು ತೃಪ್ತಿ ಹೊಂದಿಲ್ಲ ಆದ್ದರಿಂದ ಆ ಸಮಯದಲ್ಲಿ ಕಾರ್ಯವು ಭಿನ್ನವಾಗಿರುವುದಿಲ್ಲ ಮತ್ತು C R ಸಮೀಕರಣಗಳು ಒಂದು ಹಂತದಲ್ಲಿ z0ಅನ್ನು ಹಿಡಿದಿಟ್ಟುಕೊಳ್ಳುತ್ತವೆ ನಂತರ f ವಿಭಿನ್ನವಾಗಿರಬಹುದು ಅಥವಾ ಇರಬಹುದು ಏಕೆಂದರೆ ಇವುಗಳು ಅಗತ್ಯ ಸ್ಥಿತಿಗಳು ಸಾಕಷ್ಟು ಸ್ಥಿತಿಗೆ ಸಾಕಾಗುವುದಿಲ್ಲ ಈ ಭಾಗಶಃ ಉತ್ಪನ್ನಗಳ ನಿರಂತರತೆಯ ಹೆಚ್ಚುವರಿ ನಿರ್ಬಂಧದ ಅಗತ್ಯವಿದೆ ಆದ್ದರಿಂದ C R ಪ್ರಶ್ನೆಗಳಲ್ಲಿ ಕಾರ್ಯವು ವಿಭಿನ್ನವಾಗಬಹುದೇ ಅಥವಾ ವಿಶ್ಲೇಷಣಾತ್ಮಕವಾಗಿದೆಯೇ ಅಥವಾ ಆ ಸಮಯದಲ್ಲಿ ವಿಶ್ಲೇಷಣಾತ್ಮಕವಾಗಿರಲಿ ಎಂದು ನಾವು ಏನನ್ನೂ ಹೇಳಲಾರೆವು ಅದಕ್ಕಾಗಿ ನಾವು ಈ ux uy vx vyನ ಹೆಚ್ಚಿನ ಪರೀಕ್ಷೆ ಮಾಡಬೇಕು ಮತ್ತು ಆದ್ದರಿಂದ ಈ C R ಸಮೀಕರಣಗಳು ಕ್ರಿಯೆ ಉತ್ಪನ್ನವು ಅಸ್ತಿತ್ವದಲ್ಲಿಲ್ಲ ಎಂದು ಸಾಬೀತುಪಡಿಸಲು ಬಹಳ ಉಪಯುಕ್ತವಾಗಿದೆ ಆದರೆ ಇದು ವಿಭಿನ್ನ ಅಥವಾ ವಿಶ್ಲೇಷಣಾತ್ಮಕ ಎಂದು ಸಾಬೀತುಪಡಿಸಲು ನಮ್ಮಲ್ಲಿ C R ಸಮೀಕರಣಗಳು ಸಾಕಾಗುವುದಿಲ್ಲ ಅವು ಕೇವಲ ಅವಶ್ಯಕ ಆದ್ದರಿಂದ ಈ ಉಪನ್ಯಾಸವನ್ನು ತಯಾರಿಸಲು ಮತ್ತು ಇಲ್ಲಿಗೆ ಮುಕ್ತಾಯಗೊಳಿಸಲು ನಾವು ಬಳಸಿದ ಉಲ್ಲೇಖಗಳು ಇವುಗಳಾಗಿವೆ ಆದ್ದರಿಂದ ನಾವು ಮುಖ್ಯವಾಗಿ z0 ನಲ್ಲಿನ ವ್ಯತ್ಯಾಸದ ಬಗ್ಗೆ ಮಾತನಾಡಿದ್ದೇವೆ ಈ ಅಂಶವು ಅಸ್ತಿತ್ವದಲ್ಲಿದ್ದರೆ ಈ ಕಾರ್ಯವು ವಿಭಿನ್ನವಾಗಿರುತ್ತದೆ ಮತ್ತು ಈ ಮೌಲ್ಯವನ್ನು ಫಂಕ್ಷನ್ ನ ಡೆರಿವೇಟಿವ್ ಎಂದು ಕರೆಯಲಾಗುತ್ತದೆ ಮತ್ತು ಫಂಕ್ಷನ್ ಅನ್ನು z0 ಬಿಂದುವಿನಲ್ಲಿ ವಿಶ್ಲೇಷಣಾತ್ಮಕವಾಗಿ ಹೊಂದಿಸಲಾಗಿದೆ ಏಕೆಂದರೆ ಇಲ್ಲಿ 2 ವ್ಯಾಖ್ಯಾನಗಳು ಭಿನ್ನವಾಗಿರುತ್ತವೆ ಆದ್ದರಿಂದ f ಇರುವ ಎಲ್ಲ ಹಂತಗಳಲ್ಲಿ ನೆರೆಹೊರೆಯು ಇದ್ದರೆ ಕಾರ್ಯವನ್ನು ವಿಶ್ಲೇಷಣಾತ್ಮಕವಾಗಿ ಹೊಂದಿಸಲಾಗಿದೆ ಆದ್ದರಿಂದ ವಿಶ್ಲೇಷಣೆಯು ವ್ಯತ್ಯಾಸಕ್ಕಿಂತ ಸ್ವಲ್ಪ ಹೆಚ್ಚಾಗಿದೆ ಆದ್ದರಿಂದ ನಾವು ಒಂದು ಬಿಂದುವಿನ ಬಗ್ಗೆ ಮಾತನಾಡುವಾಗ ಇದನ್ನು ಗಮನಿಸಬಹುದು ಮತ್ತು ಒಂದು ಹಂತದಲ್ಲಿ ವಿಶ್ಲೇಷಣೆ ಅಥವಾ ವಿಭಿನ್ನತೆಗಾಗಿ ನಾವು ಕಲಿತ ಅಗತ್ಯ ಸ್ಥಿತಿಯು ಈ C R ಪ್ರಶ್ನೆಗಳನ್ನು ತೃಪ್ತಿಪಡಿಸಬೇಕು ಮತ್ತು ಇಲ್ಲಿ ಕಾಣಿಸಿಕೊಳ್ಳುವ ಈ ಭಾಗಶಃ ಉತ್ಪನ್ನಗಳು ನಿರಂತರವಾಗಿದ್ದರೆ ಈ ಕಾರ್ಯವು ವಿಭಿನ್ನವಾಗಿದೆ ಅಥವಾ ವಿಶ್ಲೇಷಣಾತ್ಮಕವಾಗಿದೆ ಎಂದು ಹೇಳಲು ಈ ಪರಿಸ್ಥಿತಿಗಳು ಸಾಕಾಗುತ್ತದೆ ಆದ್ದರಿಂದ ಈ ಉಪನ್ಯಾಸಕ್ಕಾಗಿ ಅಷ್ಟೆ ಮತ್ತು ನಿಮ್ಮ ಗಮನಕ್ಕೆ ಧನ್ಯವಾದಗಳು